ವಿದ್ಯುತ್ ಕ್ಷೇತ್ರದ ಡೈವರ್ಜೆನ್ಸ್ ಮತ್ತು ಗಾಸ್ ನ ನಿಯಮ ಹಿಂದಿನ ಉಪನ್ಯಾಸದಲ್ಲಿ ಪ್ರತಿ ವೆಕ್ಟರ್ ಕ್ಷೇತ್ರಕ್ಕೂ ನಾವು ಡೈವರ್ಜೆನ್ಸ್ ಎಂಬ ಪ್ರಮಾಣವನ್ನು ವ್ಯಾಖ್ಯಾನಿಸಿದ್ದೇವೆ ಆದ್ದರಿಂದ ನಾನು ಇದನ್ನು ಬರೆಯುತ್ತೇನೆ ನಾವು ಡೈವರ್ಜೆನ್ಸ್ ಎಂಬ ಪ್ರಮಾಣವನ್ನು ವ್ಯಾಖ್ಯಾನಿಸುತ್ತೇವೆ ಅದು ಸುತ್ತುವರಿದ ಪರಿಮಾಣದಲ್ಲಿ ವೆಕ್ಟರ್ ಕ್ಷೇತ್ರದ ನಿವ್ವಳ ಹೊರಹರಿವು ಅಥವಾ ವೆಕ್ಟರ್ ಕ್ಷೇತ್ರಕ್ಕೆ ನಿವ್ವಳ ಒಳಹರಿವು ಇದೆಯೇ ಎಂದು ಹೇಳುತ್ತದೆ ಆದ್ದರಿಂದ ಇದು ಕ್ಷೇತ್ರದ ಮೂಲ ಅಥವಾ ಸಿಂಕ್ ಗೆ ಸಂಬಂಧಿಸಿದೆ ನಾವು ಈಗ ವಿದ್ಯುತ್ ಕ್ಷೇತ್ರಕ್ಕೆ ಪರಿಣತಿ ಪಡೆಯಲಿದ್ದೇವೆ ಮತ್ತು ವಿದ್ಯುತ್ ಕ್ಷೇತ್ರದ ಡೈವರ್ಜೆನ್ಸ್ ಬಗ್ಗೆ ಮಾತನಾಡುತ್ತೇವೆ ವಿದ್ಯುತ್ ಕ್ಷೇತ್ರವು ವೆಕ್ಟರ್ ಪ್ರಮಾಣವಾಗಿದೆ ಎಂದು ನೆನಪಿಸಿಕೊಳ್ಳಿ ಇದು x y ಮತ್ತು z ನ ಫಂಕ್ಶನ್ ಆಗಿದೆ ನಾನು ಇದನ್ನು ವೆಕ್ಟರ್ r ನ ಫಂಕ್ಶನ್ ಆಗಿಯೂ ಬರೆಯಬಹುದು ಆದ್ದರಿಂದ ಡೈವರ್ಜೆನ್ಸ್ ಎಂಬುದು x ಗೆ ಸಂಬಂಧಿಸಿದಂತೆ x ಘಟಕದ ಪಾರ್ಷಿಯಲ್ ಡಿರೈವೇಟಿವ್ y ಗೆ ಸಂಬಂಧಿಸಿದಂತೆ y ಘಟಕದ ಪಾರ್ಷಿಯಲ್ ಡಿರೈವೇಟಿವ್ ಮತ್ತು z ಗೆ ಸಂಬಂಧಿಸಿದಂತೆ z ಘಟಕದ ಪಾರ್ಷಿಯಲ್ ಡಿರೈವೇಟಿವ್ ಗಳ ಮೊತ್ತವಾಗಿರುತ್ತದೆ ನಾನು ಅದನ್ನು ಹೇಗೆ ವ್ಯಾಖ್ಯಾನಿಸುತ್ತೇನೆ ಎಂದು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತೇನೆ ನಾನು ಕ್ಲೋಸ್ಡ್ ವಾಲ್ಯೂಮ್ ಅನ್ನು ತೆಗೆದುಕೊಂಡು ಈ ಎಲ್ಲಾ ಮೇಲ್ಮೈಗಳನ್ನು ಲೆಕ್ಕಾಚಾರ ಮಾಡಿದರೆ ಪ್ರದೇಶದ ವೆಕ್ಟರ್ ವಾಲ್ಯೂಮ್ ದಿಂದ ದೂರ ಸರಿಯುವುದು ಅಥವಾ ಪರಿಮಾಣದಿಂದ ಹೊರ ಸೂಚಿಸುವುದೆಂದು ತೆಗೆದುಕೊಳ್ಳುತ್ತೇನೆ ಇದರ ಅರ್ಥವೇನೆಂದರೆ ಪ್ರದೇಶದಿಂದ ಕೂಡಿದ ಪ್ರತಿ ಮೇಲ್ಮೈಯಲ್ಲಿ ನಾನು E ಕ್ಷೇತ್ರಗಳ ಮೊತ್ತವನ್ನು ತೆಗೆದುಕೊಂಡು ಇಡೀ ಮೇಲ್ಮೈಗಳ ಮೊತ್ತವನ್ನು ಪುನಃ ತೆಗೆದುಕೊಳ್ಳುತ್ತಿದ್ದೇನೆ ಪ್ರದೇಶಕ್ಕೆ ಲಂಬವಾಗಿರುವ ದಿಕ್ಕಿನಲ್ಲಿ ನಾನು ಘಟಕವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಪ್ರದೇಶದಿಂದ ಗುಣಿಸುತ್ತಿದ್ದೇನೆ ಇದು ಈ ಸಣ್ಣ ಪರಿಮಾಣಕ್ಕೆ ಸಮನಾಗಿತ್ತು ಇದನ್ನು ನಾವು ಡೆಲ್ಟಾ v ಬಾರಿ ಡೈವರ್ಜೆನ್ಸ್ ಎಂದು ಕರೆಯೋಣ ಮತ್ತು ಇಷ್ಟೇ ನಮಗೆ ತಿಳಿದಿರುವುದು ಅದು ಡೈವರ್ಜೆನ್ಸ್ ಆಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಇದು ಮೂಲ ಅಥವಾ ಸಿಂಕ್ ಎಂದರೇನು ಎಂಬುದನ್ನು ಸೂಚಿಸುತ್ತದೆ ನೆನಪಿಡಿ ಈ ಪ್ರಮಾಣವು 0 ಆಗಿದ್ದರೆ ಯಾವುದೇ ಡೈವರ್ಜೆನ್ಸ್ ಇಲ್ಲ ಆದ್ದರಿಂದ ಡೈವರ್ಜೆನ್ಸ್ ಶೂನ್ಯೇತರವಾಗಿರಬೇಕಾದರೆ ಒಂದು ಕ್ಷೇತ್ರ ಅಥವಾ ಈ ಪ್ರದೇಶದ ಒಟ್ಟು ಮೊತ್ತದ ಏಕೀಕರಣವು ಶೂನ್ಯೇತರವಾಗಿರಬೇಕು ಮತ್ತು ವಿದ್ಯುತ್ ಕ್ಷೇತ್ರದ ಸಂದರ್ಭದಲ್ಲಿ ಇದನ್ನು ಫ್ಲಕ್ಸ್ ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಚಾರ್ಜ್ ನಿಂದಾಗಿ ವಿದ್ಯುತ್ ಕ್ಷೇತ್ರದ ಡೈವರ್ಜೆನ್ಸ್ ಅನ್ನು ಈಗ ಲೆಕ್ಕಾಚಾರ ಮಾಡೋಣ ಯಾವುದೇ ಪಾಯಿಂಟ್ x y z ನಲ್ಲಿ ವಿದ್ಯುತ್ ಕ್ಷೇತ್ರವನ್ನು ರೊ r ಪ್ರೈಮ್ ಭಾಗಿಸು r r' ಘನದ ಮೇಲೆ ಇಂಟಿಗ್ರೇಷನ್ ಆಗಿ ನೀಡಲಾಗುತ್ತದೆ ಮತ್ತು ಉದ್ದೇಶಪೂರ್ವಕವಾಗಿ ಇದನ್ನು ಈ ರೀತಿ ಬರೆಯುತ್ತಿದ್ದೇನೆ ಆದ್ದರಿಂದ ನೀವು ಅದನ್ನು ಬಳಸಿಕೊಳ್ಳುತ್ತೀರಿ dv ಪ್ರೈಮ್ ಅಂದರೆ ನಾನು 14π0 ರಲ್ಲಿ ಈ ಪ್ರೈಮ್ ವಾಲ್ಯೂಮ್ ಮೇಲೆ ಇಂಟಿಗ್ರೇಷನ್ ಮಾಡುತ್ತಿದ್ದೇನೆ ಪ್ರಾರಂಭಿಸಲು x y z ನಲ್ಲಿರುವ ಪಾಯಿಂಟ್ ಚಾರ್ಜ್ ಗಾಗಿ ವಿದ್ಯುತ್ ಕ್ಷೇತ್ರವನ್ನು ಬರೆಯೋಣ ಇದನ್ನು 14π0 q r r ಪ್ರೈಮ್ ಭಾಗಿಸು r r ಪ್ರೈಮ್ ಘಾತ 3 ಎಂದು ನೀಡಲಾಗುವುದು ಅಲ್ಲಿ ಪಾಯಿಂಟ್ ಚಾರ್ಜ್ ನ ಸ್ಥಾನವು r ಪ್ರೈಮ್ ನಲ್ಲಿರುತ್ತದೆ ಮತ್ತು ನಾನು r ನಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕ ಹಾಕುತ್ತಿದ್ದೇನೆ ಈ ವೆಕ್ಟರ್ r - r' ಆಗಿದೆ Exyz14π0qr rr r3 ಈ ಡೈವರ್ಜೆನ್ಸ್ ಅನ್ನು ನಾವು ತೆಗೆದುಕೊಳ್ಳೋಣ ಅದಕ್ಕೂ ಮೊದಲು ವಿದ್ಯುತ್ ಕ್ಷೇತ್ರದ Ex ನ ಪ್ರತ್ಯೇಕ ಘಟಕಗಳನ್ನು ಪಾಯಿಂಟ್ x y z ನಲ್ಲಿ ಬರೆಯೋಣ ಇದು 14π0 qx x ಪ್ರೈಮ್ ಭಾಗಿಸು x x2y y2z z2 ರ ಘಾತ 32 ಅಂತೆಯೇ ಪಾಯಿಂಟ್ x y z ನಲ್ಲಿ Ey ಯು 14π0 qy y ಪ್ರೈಮ್ ಭಾಗಿಸು x x2y y2z z2 ರ ಘಾತ 32 Exxyz14π0qx xx x2y y2z z232 Eyxyz14π0qy yx x2y y2z z232 ತ್ವರಿತವಾಗಿ ನಾನು z ಘಟಕವನ್ನು ಸಹ ಬರೆಯುತ್ತೇನೆ ಪಾಯಿಂಟ್ x y z ನಲ್ಲಿ Ez ಯು 14π0 qz z ಪ್ರೈಮ್ ಭಾಗಿಸು x x2y y2z z2 ರ ಘಾತ 32 Ezxyz14π0qz zx x2y y2z z232 ಈಗ ನಾವು x ಗೆ ಸಂಬಂಧಿಸಿದಂತೆ Ex ನ ಪಾರ್ಷಿಯಲ್ ಡಿರೈವೇಟಿವ್ ಅನ್ನು ಲೆಕ್ಕ ಹಾಕೋಣ ಗಮನಿಸಿ ಈ Ex x y z ನ ಫಂಕ್ಶನ್ ಆಗಿದೆ ಆದ್ದರಿಂದ ನಾನು x ಗೆ ಸಂಬಂಧಿಸಿದಂತೆ ಪಾರ್ಷಿಯಲ್ ತೆಗೆದುಕೊಳ್ಳುತ್ತಿದ್ದೇನೆ ಇದು 140 q x x ಪ್ರೈಮ್ ಭಾಗಿಸು x x2y y2z z2 ನ ಪಾರ್ಷಿಯಲ್ ಡಿರೈವೇಟಿವ್ ಆಗಿದೆ Exxyz∂x∂x14π0qx xx x2y y2z z232 ಮತ್ತು ತ್ವರಿತವಾಗಿ ಇದನ್ನು ಮಾಡಿ ಇಲ್ಲಿ q4π0 ಸಾಮಾನ್ಯವಾಗಿದೆ ಮೊದಲ ಪದವು ನಿಮಗೆ 1 ಭಾಗಿಸು r - r3 ಪ್ಲಸ್ x x ನೀಡುತ್ತದೆ ಈಗ ನಾನು ಈ 1 ಭಾಗಿಸು r - r3 ದ ಪಾರ್ಷಿಯಲ್ ಡಿರೈವೇಟಿವ್ ಅನ್ನು ತೆಗೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ ಇದು ನಿಮಗೆ ಮೈನಸ್ 32 1 ಭಾಗಿಸು x x2 ಪ್ಲಸ್ y y2 ಪ್ಲಸ್ z z2 ಘಾತ 52 ನೀಡುತ್ತದೆ ಮತ್ತು ಮೇಲೆ ನಾನು 2 ಬಾರಿ x x ಪಡೆಯುತ್ತೇನೆ ಆದ್ದರಿಂದ ಇದು q4π0 1 ಭಾಗಿಸು r r3 ಮೈನಸ್ 3x x2 ಭಾಗಿಸು r r5 ಎಂದಾಗುತ್ತದೆ Exxyz∂xq4π01r r3 3x x2r r5 ನಾನು ಇದೇ ರೀತಿ ಪಾರ್ಷಿಯಲ್ Ey ಓವರ್ ಪಾರ್ಷಿಯಲ್ y ಅನ್ನು ಲೆಕ್ಕ ಹಾಕಬಹುದು ಮತ್ತು ಇದು q4π0 ಎಂದು ಹೊರಬರುತ್ತದೆ ನೀವು ಈ 1 ಓವರ್ r r3 ಮೈನಸ್ 3y y2 ಓವರ್ r r5 ಅನ್ನು ಪರಿಶೀಲಿಸಬಹುದು ಮತ್ತು ಪಾರ್ಷಿಯಲ್ Ez ಓವರ್ ಪಾರ್ಷಿಯಲ್ z ಸಹಾ 1 ಓವರ್ r r3 ಮೈನಸ್ 3z z2 ಓವರ್ r r5 ಆಗಿರುತ್ತದೆ Ey∂yq4π01r r3 3y y2r r5 Ez∂zq4π01r r3 3z z2r r5 ಈ ಎಲ್ಲದರಲ್ಲೂ ನಾವು r ವೆಕ್ಟರ್ ಅನ್ನು r ಪ್ರೈಮ್ ವೆಕ್ಟರ್ ಗೆ ಸಮನಾಗಿಲ್ಲ ಎಂದು ಊಹಿಸಿದ್ದೇವೆ ಏಕೆಂದರೆ ಈ ಪದವು ಕಣ್ಮರೆಯಾಗುತ್ತದೆ ನಾನು ಮಾಡುತ್ತಿರುವ ಯಾವುದೇ ಗಣಿತವನ್ನು ಮೌಲ್ಯಮಾಪನ ಮಾಡಲಾಗುವುದಿಲ್ಲ ನಾನು ಇದೆಲ್ಲವನ್ನೂ ಸೇರಿಸಿದರೆ ಈ ಸಾಮಾನ್ಯ ಪದವನ್ನು ನೀವು ನೆನಪಿಟ್ಟುಕೊಳ್ಳಬೇಕು ನಾನು ಈ ಎಲ್ಲವನ್ನು ಸೇರಿಸಿದರೆ ನಾನು ಪಾರ್ಷಿಯಲ್ Ex ಓವರ್ ಪಾರ್ಷಿಯಲ್ x ಪ್ಲಸ್ ಪಾರ್ಷಿಯಲ್ Ey ಓವರ್ ಪಾರ್ಷಿಯಲ್ y ಪ್ಲಸ್ ಪಾರ್ಷಿಯಲ್ Ez ಓವರ್ ಪಾರ್ಷಿಯಲ್ z ಅನ್ನು ಪಡೆಯಲಿದ್ದೇನೆ ಇದು Ex y z ನ ಡೈವರ್ಜೆನ್ಸ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಈ ಪದಗಳು ಒಟ್ಟಾಗಿ ನನಗೆ 3 ಓವರ್ r r3 ಅನ್ನು ನೀಡುತ್ತದೆ ಆದ್ದರಿಂದ ನಾನು q4π0 3 ಓವರ್ r r3 ಮೈನಸ್ 3 x x2 ಪ್ಲಸ್ y y2 ಪ್ಲಸ್ z z2 ಅನ್ನು ಪಡೆಯುತ್ತೇನೆ ಇದು ನನಗೆ ಮಾಡ್ಯುಲಸ್ r r2 ಭಾಗಿಸು r r5 ಅನ್ನು ನೀಡುತ್ತದೆ ಮತ್ತು ಇದು 0 ಆದ್ದರಿಂದ ನೀವು ಚಾರ್ಜ್ ನಲ್ಲಿ ಕುಳಿತುಕೊಳ್ಳದಿರುವವರೆಗೂ ಕ್ಷೇತ್ರದ ಡೈವರ್ಜೆನ್ಸ್ 0 ಆಗಿದೆ Ex∂xEy∂yEz∂zq4π03r r3 3r r2r r50 for rr ಆದ್ದರಿಂದ ನಾವು ಕಲಿತದ್ದೇನೆಂದರೆ ನಾನು r ಸ್ಥಾನದಲ್ಲಿ ಪಾಯಿಂಟ್ ಚಾರ್ಜ್ q ಅನ್ನು ತೆಗೆದುಕೊಂಡು ಕೆಲವು ಪಾಯಿಂಟ್ r ನಲ್ಲಿ E ನ ಡೈವರ್ಜೆನ್ಸ್ ಅನ್ನು ಲೆಕ್ಕಾಚಾರ ಮಾಡಿದರೆ ಇದು r≠r ಕ್ಕೆ 0 ಆಗಿರುತ್ತದೆ ಈಗ ನಾನು ಚಾರ್ಜ್ ವಿತರಣೆಯನ್ನು ತೆಗೆದುಕೊಂಡರೆ ನಾನು ಚಾರ್ಜ್ ವಿತರಣೆಯಿಂದ ದೂರವಿರುವವರೆಗೂ ಇದರರ್ಥ ಯಾವುದೇ ಚಾರ್ಜ್ ಇಲ್ಲದ ಪಾಯಿಂಟ್ ನಲ್ಲಿ ಸ್ಥಾಯೀವಿದ್ಯುತ್ತಿನ ಕ್ಷೇತ್ರದ ಡೈವರ್ಜೆನ್ಸ್ ಯಾವಾಗಲೂ 0 ಆಗಿರುತ್ತದೆ ಇದರ ಅರ್ಥವೇನೆಂದರೆ ಒಂದು ಪರಿಮಾಣದ ಮೇಲೆ ಇಂಟಿಗ್ರೇಷನ್ E ಯಾವುದೇ ಚಾರ್ಜ್ ಇಲ್ಲದಿದ್ದಲ್ಲಿ 0 ಆಗಿದೆ ಯಾವುದೇ ಚಾರ್ಜ್ ಅನ್ನು ಒಳಗೊಳ್ಳದ ಪರಿಮಾಣದ ಮೇಲೆ E ಶೂನ್ಯ ಆಗಿದೆ ಆದರೆ ಚಾರ್ಜ್ ಅನ್ನು ಸುತ್ತುವರೆದಿರುವ ಪರಿಮಾಣದ ಬಗ್ಗೆ ಏನು ಈಗ ನಾವು ಅದನ್ನು ನೋಡೋಣ ನಾನು r ದಲ್ಲಿ ಚಾರ್ಜ್ q ಅನ್ನು ಹೊಂದಿದ್ದೇನೆ ಮತ್ತು ನಾನು ಒಂದು ಪರಿಮಾಣ ಗೋಳಾಕಾರದ ಪರಿಮಾಣವನ್ನು ಮಾಡುತ್ತೇನೆ ಆದ್ದರಿಂದ ಅದರ ಸುತ್ತಲೂ ಕಾರ್ಯನಿರ್ವಹಿಸಲು ಸುಲಭವಾಗುತ್ತದೆ ಈ ಚಾರ್ಜ್ ಮತ್ತು ಅದರ ಸುತ್ತಲಿನ ಪರಿಮಾಣವನ್ನು ನೋಡೋಣ ನಂತರ ಕ್ಷೇತ್ರ ರೇಖೆಗಳು ಎಲ್ಲೆಡೆ ಈ ರೀತಿ ಹೊರಹೋಗುತ್ತಿವೆ ಎಂದು ನನಗೆ ತಿಳಿದಿದೆ ಮತ್ತು ನೀವು ಈಗಾಗಲೇ ಚರ್ಚಿಸಿದಂತೆ ಪ್ರದೇಶವು ಮೇಲ್ಮೈಗೆ ಲಂಬವಾಗಿರುವ ಪರಿಮಾಣದಿಂದ ದೂರ ಸೂಚಿಸುತ್ತದೆ ನಾನು ಈ ಲಂಬತೆಯ ಬಗ್ಗೆ ಸ್ವಲ್ಪ ನಂತರ ಮಾತನಾಡುತ್ತೇನೆ ಆದರೆ ಇದೀಗ ಈ ds ಅನ್ನು ತೆಗೆದುಕೊಳ್ಳಿ ಪ್ರತಿಯೊಂದು ಪ್ರದೇಶವನ್ನು ನಾವು ಮೇಲ್ಮೈಯಿಂದ ದೂರವಿರುವ ಪರಿಮಾಣದಿಂದ ಹೊರಹೋಗುವ ಮೇಲ್ಮೈಗೆ ಪರಿಮಾಣದಿಂದ ಲಂಬವಾಗಿರುವ ಮೇಲ್ಮೈಯಲ್ಲಿ ತೋರಿಸುತ್ತೇವೆ ಆದ್ದರಿಂದ E ಮತ್ತು ಮೇಲ್ಮೈ ಎಲ್ಲೆಡೆ ಸಮಾನಾಂತರವಾಗಿರುವುದನ್ನು ನೀವು ನೋಡುತ್ತೀರಿ ಮತ್ತು E ds ಅಲ್ಲಿ E ಬಾರಿ ಪ್ರದೇಶವನ್ನು ಹೊರತುಪಡಿಸಿ ಏನೂ ಅಲ್ಲ ಈಗ ನನಗೆ ತಿಳಿದಿದೆ ಪಾಯಿಂಟ್ ಚಾರ್ಜ್ ಗೆ E ಯು q ಓವರ್ 4π0 1 ಓವರ್ r2 ಇಲ್ಲಿ r ಕೇಂದ್ರದಿಂದ ಇರುವ ದೂರವಾಗಿದೆ dsE

ds4πr2q4π01r2q0 ಆದ್ದರಿಂದ ಈ ಗೋಳಾಕಾರದ ಮೇಲ್ಮೈಯಲ್ಲಿ ಇದು E ಮೌಲ್ಯವಾಗಿದೆ ಇದು ಎಲ್ಲೆಡೆ ಒಂದೇ ಆಗಿರುತ್ತದೆ ಆದ್ದರಿಂದ ನಾನು E ds ತೆಗೆದುಕೊಂಡರೆ ಅದು 4πr2 q ಓವರ್ 4π0 1 ಓವರ್ r ಚದರ ಆಗಿರುತ್ತದೆ ಇದು 4π ಮತ್ತು r2 ಗಳನ್ನು ರದ್ದುಗೊಳಿಸುತ್ತದೆ ಮತ್ತು ಕೊನೆಗೆ q0 ಆಗಿ ಹೊರಬರುತ್ತದೆ ಆದ್ದರಿಂದ ಒಂದು ಗೋಳದ ಮೇಲಿನ ಪಾಯಿಂಟ್ ಚಾರ್ಜ್ ಅದರ ಸುತ್ತಲಿನ E ds ಪ್ರಮಾಣವು q0 ಗೆ ಸಮಾನವಾಗಿದೆ ಎಂದು ನನಗೆ ತಿಳಿದಿದೆ ಇದು ಯಾವುದೇ ಮೇಲ್ಮೈಗೆ ನಿಜವಾಗಿದೆ ಅದನ್ನು ನೋಡೋಣ ನಾನು ಅನಿಯಂತ್ರಿತ ಮೇಲ್ಮೈಯನ್ನು ಮಾಡಿದರೆ ಎರಡು ಮೇಲ್ಮೈಗಳ ನಡುವಿನ ಪರಿಮಾಣದ ಮೇಲೆ E ds 0 ಆಗಿರುತ್ತದೆ ds ಇಂಟೆಗ್ರಲ್ dv ಯ ಡೈವರ್ಜೆನ್ಸ್ ಮತ್ತು ಈ ಪ್ರದೇಶದ ನಡುವೆ ಯಾವುದೇ ಚಾರ್ಜ್ ಇಲ್ಲ ನಡುವೆ ಯಾವುದೇ ಚಾರ್ಜ್ ಇಲ್ಲದಿದ್ದರೆ ಇದು 0 ಆಗಿರುತ್ತದೆ ಇದು 0 ಆಗಿದ್ದರೆ ಇದರರ್ಥ ಯಾವುದೇ ಫ್ಲಕ್ಸ್ ಗಳು ಬರುತ್ತಿವೆ ಯಾವುದೇ ವಿದ್ಯುತ್ ಕ್ಷೇತ್ರದ ಫ್ಲಕ್ಸ್ನ ರೇಖೆಗಳು ಬರುತ್ತಿವೆ ಫ್ಲಕ್ಸ್ ಹೊರಹೋಗುತ್ತಿದೆ ಎಂದು ಸಹ ಹೇಳುತ್ತಾರೆ ಏಕೆಂದರೆ ಈ ಡೈವರ್ಜೆನ್ಸ್ 0 ಆಗಿದೆ ಯಾವುದೇ ಮೇಲ್ಮೈಯಲ್ಲಿ E ds ಆ ಮೇಲ್ಮೈಯಿಂದ ಆವೃತವಾಗಿರುವ q ಭಾಗಿಸು 0 ಎಂದು ಇದು ಸೂಚಿಸುತ್ತದೆ ಅಂದರೆ ಮೇಲ್ಮೈ ಗೋಳಾಕಾರವಾಗಿರಬೇಕಾಗಿಲ್ಲ ಸರಿ ನಾವು ಕಲಿತದ್ದನ್ನು ಮತ್ತು ಅದನ್ನು ಒಟ್ಟಿಗೆ ಮಾಡಿ ಹಾಗೂ ಸ್ಥಾಯೀವಿದ್ಯುತ್ತಿನ ಕ್ಷೇತ್ರದ ಡೈವರ್ಜೆನ್ಸ್ ಗೆ ಸಾಮಾನ್ಯ ಎಕ್ಸ್ಪ್ರೆಶನ್ ಬರೆಯಿರಿ ನಾವು ಕಲಿತದ್ದನ್ನು ನೋಡೋಣ ಹಾಗಾಗಿ ಚಾರ್ಜ್ ವಿತರಣೆಯನ್ನು ನೀಡಿದರೆ ನಾವು ಅದನ್ನು ರೋ ಒಫ್ r ಎಂದು ಕರೆಯುತ್ತೇವೆ ನಾವು ಏನು ಕಲಿತಿದ್ದೇವೆ ಸಂಖ್ಯೆ 1 ಚಾರ್ಜ್ ವಿತರಣೆಯನ್ನು ಮೀರಿದ ಬಿಂದುಗಳಿಗೆ E ಯ ಡೈವರ್ಜೆನ್ಸ್ ಶೂನ್ಯಕ್ಕೆ ಸಮಾನವಾಗಿರುತ್ತದೆ ಸಂಖ್ಯೆ 2 ನಾವು ಕಲಿತದ್ದೇನೆಂದರೆ ನಾನು ವಿದ್ಯುತ್ ಕ್ಷೇತ್ರದ ಹರಿವನ್ನು ಬರೆಯುತ್ತಿದ್ದರೆ ಅಥವಾ ನಾನು ಮೇಲ್ಮೈ ಮೇಲೆ E ds ಬರೆಯುತ್ತಿದ್ದರೆ ಇದು ಡೈವರ್ಜೆನ್ಸ್ ಪ್ರಮೇಯದಿಂದ ಮೇಲ್ಮೈಯಿಂದ ಸುತ್ತುವರಿದ ಅಥವಾ ಆವೃತ್ತವಾಗಿರುವ ಪರಿಮಾಣದ ಮೇಲೆ E ನ ಡೈವರ್ಜೆನ್ಸ್ ಗೆ ಸಮಾನವಾಗಿರುತ್ತದೆ ಮತ್ತು ಮೂರನೆಯದಾಗಿ ಪಾಯಿಂಟ್ ಚಾರ್ಜ್ ಅನ್ನು ಸುತ್ತುವರೆದಿರುವ ಮೇಲ್ಮೈಯಲ್ಲಿ ನಾನು E ds ಅನ್ನು ತೆಗೆದುಕೊಂಡರೆ ಇದು ಪಾಯಿಂಟ್ ಚಾರ್ಜ್ ಅನ್ನು ϵ0 ರಿಂದ ಭಾಗಿಸಿದಾಗ ಸಮನಾಗಿರುತ್ತದೆ ಮತ್ತು ಮೇಲ್ಮೈ ಏನೆಂಬುದು ವಿಷಯವಲ್ಲ ಪಾಯಿಂಟ್ ಚಾರ್ಜ್ ಕೆಲವು ಮೇಲ್ಮೈಯಿಂದ ಆವೃತ್ತವಾಗಿದೆ ಮತ್ತು ಅದನ್ನು ನಿಖರವಾಗಿ ಮಾಡಲು ಮೇಲ್ಮೈ ಯಾವುದೇ ಆಕಾರ ಗೋಳಾಕಾರದ ಅಥವಾ ಗೋಳಾಕಾರವಲ್ಲದ ಅಥವಾ ಯಾವುದೇ ಅನಿಯಂತ್ರಿತ ಆಕಾರವಾಗಿರಬಹುದು ವಿದ್ಯುತ್ ಕ್ಷೇತ್ರದ ಡೈವರ್ಜೆನ್ಸ್ ಏನು ಎಂಬುದನ್ನು ತೋರಿಸಲು ನಾನು ಈಗ ಈ ಮೂರು ಸಂಗತಿಗಳನ್ನು ಬಳಸುತ್ತೇನೆ ಆದ್ದರಿಂದ ನಾವು ಈ ಚಾರ್ಜ್ ವಿತರಣೆ ರೋ r ಅನ್ನು ಮೇಲ್ಮೈ ಒಳಗೆ ತೆಗೆದುಕೊಂಡು ಬಹಳ ಸಣ್ಣ ಪರಿಮಾಣ ಗೋಳಾಕಾರದ ಅಥವಾ ಯಾವುದೇ ಆಕಾರವನ್ನು ಪರಿಗಣಿಸೋಣ ನಂತರ ಒಳಗೆ ಯಾವುದೇ ಪಾಯಿಂಟ್ ನಲ್ಲಿ ನಾನು ವಿದ್ಯುತ್ ಕ್ಷೇತ್ರ E ಅನ್ನು E1 ಕೂಡಿಸು E2 ಎಂದು ಬರೆಯಬಹುದು ಇಲ್ಲಿ E1 ಪರಿಮಾಣದೊಳಗಿನ ಚಾರ್ಜ್ ಗಳಿಂದಾಗಿ ಕ್ಷೇತ್ರಕ್ಕೆ ಸಮಾನವಾಗಿರುತ್ತದೆ ಮತ್ತು ಪರಿಮಾಣವು ಸಾಕಷ್ಟು ಚಿಕ್ಕದಾಗಿದ್ದರೆ ಕ್ಷೇತ್ರವು ಎಲ್ಲಾ ಪಾಯಿಂಟ್ ಗಳಲ್ಲಿಯೂ ಸರಿಸುಮಾರು ಒಂದೇ ಆಗಿರುತ್ತದೆ ಎಂದು ನಾವು ಭಾವಿಸಬಹುದು ಮತ್ತು E2 ಹೊರಗಿನ ಚಾರ್ಜ್ ಗಳಿಂದಾಗಿ ಕ್ಷೇತ್ರಕ್ಕೆ ಸಮಾನವಾಗಿರುತ್ತದೆ ತದನಂತರ ನಾವು ಕಲಿತದ್ದರಿಂದ E ನ ಡೈವರ್ಜೆನ್ಸ್ E1 ನ ಡೈವರ್ಜೆನ್ಸ್ ಮತ್ತು E2 ನ ಡೈವರ್ಜೆನ್ಸ್ ಆಗಿರುತ್ತದೆ ಆದಾಗ್ಯೂ E2 ನ ಡೈವರ್ಜೆನ್ಸ್ ಶೂನ್ಯವಾಗಿರುತ್ತದೆ ಏಕೆಂದರೆ E2 ಈ ಪರಿಮಾಣದ ಹೊರಗಿನ ಚಾರ್ಜ್ ಗಳಿಂದಾಗಿರುತ್ತದೆ ಮತ್ತು ಆದ್ದರಿಂದ ಇದು E1 ನ ಡೈವರ್ಜೆನ್ಸ್ ಮಾತ್ರ ಹಾಗಾಗಿ ನಾನು ಈಗ ಪರಿಮಾಣದ ಇಂಟೆಗ್ರಲ್ ಅನ್ನು ಬರೆದರೆ ಒಂದು ಪಾಯಿಂಟ್ ನಲ್ಲಿ ಪರಿಮಾಣದ ಮೇಲೆ ಸಂಯೋಜಿಸಲ್ಪಟ್ಟ E ನ ಡೈವರ್ಜೆನ್ಸ್ ಇದು E1 ನ ಡೈವರ್ಜೆನ್ಸ್ ಗೆ ಸಮಾನವಾಗಿರುತ್ತದೆ ಇಲ್ಲಿ E1 ಈ ಮೇಲ್ಮೈಯಿಂದ ಸುತ್ತುವರಿದ ಚಾರ್ಜ್ ಗಳಿಂದಾಗಿ ಕ್ಷೇತ್ರವಾಗಿದೆ ಮೇಲ್ಮೈಯಲ್ಲಿ ನಾನು E1 ds ಎಂದು ಬರೆಯಬಹುದಾದ E dV ಯ ಡೈವರ್ಜೆನ್ಸ್ ಮತ್ತು ಇದು 0 ನಿಂದ ಸುತ್ತುವರಿದ ಚಾರ್ಜ್ ಗಳನ್ನು ಹೊರತುಪಡಿಸಿ ಏನೂ ಅಲ್ಲ ಕೆಲವು ನಿಮಿಷಗಳ ಹಿಂದೆ ನೀವು ನೋಡಿದರೆ ಸಣ್ಣ ಪರಿಮಾಣಕ್ಕೆ ಸುತ್ತುವರಿಯಲ್ಪಟ್ಟ ಚಾರ್ಜ್ ಸಣ್ಣ ಪರಿಮಾಣದ ಡೆಲ್ಟಾ v ಬಾರಿ ಒಳಗಿರುವ ಚಾರ್ಜ್ ಸಾಂದ್ರತೆಯಾಗಿ ನಾನು ಬರೆಯಬಹುದು ಎಡಗಡೆಯಲ್ಲಿ ಮತ್ತೆ ಪರಿಮಾಣವು ಸಾಕಷ್ಟು ಚಿಕ್ಕದಾಗಿದ್ದರೆ E ನ ಡೈವರ್ಜೆನ್ಸ್ ಇಡೀ ಪರಿಮಾಣ ಡೆಲ್ಟಾ v ಯ ಮೇಲೆ ಸಮಾನ ಆಗಿರಬಹುದು ಮತ್ತು ಈಗ ನೀವು ಡೆಲ್ಟಾ v ಎರಡೂ ಬದಿಗಳಲ್ಲಿ ರದ್ದಾಗುವುದನ್ನು ನೋಡುತ್ತೀರಿ ಮತ್ತು ಈ ಚಾರ್ಜ್ ವಿತರಣೆಯೊಳಗೆ E ನ ಡೈವರ್ಜೆನ್ಸ್ ಅನ್ನು rho0 ಎಂದು ಪಡೆಯುತ್ತೇನೆ ಇಲ್ಲಿ ಕೂಡ ϵ0 ಇದೆ ಆದ್ದರಿಂದ ಈಗ ನಾನು ಡೆಲ್ಟಾ ಡಾಟ್ E ಅನ್ನು ಯಾವುದೇ ಪಾಯಿಂಟ್ ನಲ್ಲಿ ಚಾರ್ಜ್ ಸಾಂದ್ರತೆ ಭಾಗಿಸು 0 ಎಂದು ಬರೆಯಬಹುದು ಚಾರ್ಜ್ ಸಾಂದ್ರತೆಯು ಶೂನ್ಯವಾಗಿದ್ದರೆ ಇದರರ್ಥ ನಾನು ಚಾರ್ಜ್ ವಿತರಣೆಯ ಹೊರಗಿದ್ದೇನೆ ಡೈವರ್ಜೆನ್ಸ್ ಶೂನ್ಯವಾಗಿರುತ್ತದೆ ಮತ್ತು ನಾನು ಚಾರ್ಜ್ ವಿತರಣೆಯೊಳಗೆ ಇದ್ದರೆ ಡೈವರ್ಜೆನ್ಸ್ ಪ್ರಮಾಣವು ಸಾಂದ್ರತೆ ಭಾಗಿಸು 0 ಆಗಿರುತ್ತದೆ ಆದ್ದರಿಂದ ಇದು ಡೈವರ್ಜೆನ್ಸ್ ನ ಬಗ್ಗೆ ಸಾಮಾನ್ಯವಾದ ಹೇಳಿಕೆಯಾಗಿದೆ ಮತ್ತು ಇದನ್ನು ಗಾಸ್ ನಿಯಮದ ಡಿಫ್ರೆನ್ಸಿಯಲ್ ರೂಪ ಎಂದು ಕರೆಯಲಾಗುತ್ತದೆ